ಅನ್ವಯಗಳ ಪ್ರಕಾರಗಳು ಪೇಟೆಂಟ್ ಕಾಯ್ದೆಯಡಿ ನೀವು ಸಾಮಾನ್ಯ ಅರ್ಜಿ ಸಲ್ಲಿಸಬಹುದು ಸಾಮಾನ್ಯ ಅರ್ಜಿಯು ಭಾರತೀಯ ಪೇಟೆಂಟ್ ಕಚೇರಿಗೆ ಸಲ್ಲಿಸಬಹುದು ಪೇಟೆಂಟ್ನ ಅನುಮೋದನೆಯನ್ನು ನಿರೀಕ್ಷಿಸುವ ಒಂದು ಅರ್ಜಿಯಾಗಿದ್ದು ಅದು ಭಾರತದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಇದು ದೇಶೀಯ ಅಥವಾ ಸ್ಥಳೀಯ ಅರ್ಜಿ ಆಗಿದೆ ಆದ್ದರಿಂದ ನೀವು ಸಾಮಾನ್ಯ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಅನುಮೋದನೆಯನ್ನು ಪಡೆಯುತ್ತೀರಿ ಅದು ಭಾರತದ ಭೂಪ್ರದೇಶದಲ್ಲಿ ಅಥವಾ ಒಳಗೆ ಜಾರಿಗೊಳಿಸಬಹುದು ಇದು ಸಾಮಾನ್ಯ ಅಪ್ಲಿಕೇಶನ್ ಆಗಿದೆ ಸಾಮಾನ್ಯ ಅರ್ಜಿಯನ್ನು ಪಡೆಯುವ ಮೂಲಕ ನೀವು ಪೇಟೆಂಟ್ ಅನ್ನು ಭಾರತದ ಗಡಿಯೊಳಗೆ ಮಾತ್ರ ಜಾರಿಗೊಳಿಸಬಹುದು ಭಾರತದಲ್ಲಿ ನೀವು ಸಾಂಪ್ರದಾಯಿಕ ಅರ್ಜಿಯನ್ನು ಸಹ ಸಲ್ಲಿಸಬಹುದು ಕನ್ವೆನ್ಷನ್ ಅರ್ಜಿಯು ಎರಡನೇ ವಿಧದ ಅರ್ಜಿಯಾಗಿದೆ ಮತ್ತು ನಿಬಂಧನೆಗಳನ್ನು ಭಾರತೀಯ ಪೇಟೆಂಟ್ ಕಾಯ್ದೆಯಡಿ ನೀಡಲಾಗಿದೆ ಕನ್ವೆನ್ಷನ್ ಅರ್ಜಿಯೆಂದರೆ ಭಾರತವು ಪ್ಯಾರಿಸ್ ಸಮಾವೇಶದ ಪಕ್ಷವಾಗಿರುವುದರಿಂದ ನೀವು ವಿದೇಶದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಂತರ ನೀವು ಭಾರತದಲ್ಲಿ ಸಾಂಪ್ರದಾಯಿಕ ಅರ್ಜಿಯನ್ನು ಸಲ್ಲಿಸಬಹುದು ಆ ವಿದೇಶಿ ಅಪ್ಲಿಕೇಶನ್ನಿಂದ ಆದ್ಯತೆಯನ್ನು ಕೋರಬಹುದು ವಿದೇಶಿ ದೇಶವೂ ಸಹ ಪ್ಯಾರಿಸ್ ಕನ್ವೆನ್ಷನ್ಗೆ ಸಹಿ ಹಾಕಿರಬೇಕು ಆದ್ದರಿಂದ ಇದು ವ್ಯವಸ್ಥೆಯಲ್ಲಿದೆ ಅಲ್ಲಿ ನೀವು ಪ್ಯಾರಿಸ್ ಸಮಾವೇಶದ ಸದಸ್ಯರಾಗಿರುವ ಯಾವುದೇ ದೇಶದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅದೇ ಆವಿಷ್ಕಾರಕ್ಕಾಗಿ ಭಾರತದಲ್ಲಿ 12 ತಿಂಗಳ ಅವಧಿಯಲ್ಲಿ ಅದನ್ನು ಸಲ್ಲಿಸಬಹುದು ಆದ್ದರಿಂದ ಒಂದೇ ಆವಿಷ್ಕಾರಕ್ಕಾಗಿ ವಿವಿಧ ನ್ಯಾಯವ್ಯಾಪ್ತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಒಳಗೊಳ್ಳಲು ಇದು ಒಂದು ಅವಧಿಯನ್ನು ನೀಡುತ್ತದೆ ಆದ್ದರಿಂದ ನೀವು ಭಾರತದಲ್ಲಿ ಸಲ್ಲಿಸಬಹುದಾದ ಎರಡನೆಯ ವಿಧದ ಅರ್ಜಿಯು ಒಂದು ಕನ್ವೆನ್ಷನ್ ಅರ್ಜಿಯಾಗಿದೆ ಈ ಹಿಂದೆ ಒಂದು ಕನ್ವೆನ್ಷನ್ ದೇಶದಲ್ಲಿ ಸಲ್ಲಿಸಲಾದ ಅರ್ಜಿಯ ಆಧಾರದ ಮೇಲೆ ಭಾರತದಲ್ಲಿ ಫಾಲೋ ಅರ್ಜಿ ಸಲ್ಲಿಸಬಹುದು ಅದು ಇಂಗ್ಲೆಂಡ್ ಆಗಿರಬಹುದು ಅದು ಜರ್ಮನಿ ಆಗಿರಬಹುದು ಅದು ಜಪಾನ್ ಆಗಿರಬಹುದು ಇದು ಪ್ಯಾರಿಸ್ ಸಮಾವೇಶಕ್ಕೆ ಸಹಿ ಹಾಕಿದ ಯಾವುದೇ ದೇಶವಾಗಿರಬಹುದು ಪ್ಯಾಟರ್ನ್ ಸಹಕಾರ ಒಪ್ಪಂದದ ಅಡಿಯಲ್ಲಿ ನೀವು PCT ಅಂತರರಾಷ್ಟ್ರೀಯ ಅಪ್ಲಿಕೇಶನ್ ಅನ್ನು ಭಾರತದಲ್ಲಿ ಸಲ್ಲಿಸಬಹುದಾದ ಮೂರನೇ ವಿಧದ ಅಪ್ಲಿಕೇಶನ್ ಆಗಿದೆ ಕನ್ವೆನ್ಷನ್ ಅಪ್ಲಿಕೇಶನ್ಗೆ ಹೋಲುತ್ತದೆ ಏಕೆಂದರೆ ಭಾರತವು ಈಗ PCT ಕಚೇರಿಯನ್ನು ಸ್ಥಾಪಿಸಿದೆ ಭಾರತವು ಅಂತರರಾಷ್ಟ್ರೀಯ PCT ಅರ್ಜಿಗಳನ್ನು ಸ್ವೀಕರಿಸಬಹುದು ನೀವು PCT ಅರ್ಜಿಯನ್ನು ಸಲ್ಲಿಸುವ ವೆಚ್ಚಕ್ಕೆ ಹೋಲಿಸಿದಾಗ ಅಂತರರಾಷ್ಟ್ರೀಯ PCT ಅರ್ಜಿಯ ವೆಚ್ಚವು ಗಣನೀಯವಾಗಿ ಭಿನ್ನವಾಗಿರುತ್ತದೆ ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುರೋಪಿಯನ್ ಯೂನಿಯನ್ ನಲ್ಲಿ ಆಗಿರಬಹುದು ಭಾರತದಲ್ಲಿ ನೀವು ರಾಷ್ಟ್ರೀಯ ಹಂತದ ಅಪ್ಲಿಕೇಶನ್ನಲ್ಲಿ PCTಯನ್ನು ಸಹ ಸಲ್ಲಿಸಬಹುದು ಈಗ ನೀವು ಈಗ ನೋಡಿದ PCT ಅಂತರರಾಷ್ಟ್ರೀಯ ಅಪ್ಲಿಕೇಶನ್ ಭಾರತದಲ್ಲಿ ಒಂದು ಪ್ರವೇಶ ಬಿಂದುವಾಗಿದೆ ಅಂತರರಾಷ್ಟ್ರೀಯ PCT ಅಪ್ಲಿಕೇಶನ್ ಈಗ ವಿವಿಧ ದೇಶಗಳಿಗೆ ಹೋಗುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನೀವು ವಿವಿಧ ದೇಶಗಳನ್ನು ಆಯ್ಕೆ ಮಾಡಬಹುದು ನೀವು ಮಾಡಬೇಕಾದ ಏಕೈಕ ವಿಷಯವೆಂದರೆ ನೀವು ಆಯಾ ದೇಶಗಳಲ್ಲಿ ಈ ಅರ್ಜಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಬೇಕು ಆದ್ದರಿಂದ PCT ಅಂತರರಾಷ್ಟ್ರೀಯ ಅಪ್ಲಿಕೇಶನ್ ನಿಮಗೆ ವಿವಿಧ ದೇಶಗಳಿಗೆ ಪ್ರವೇಶ ಬಿಂದು ನೀಡುತ್ತದೆ ಅವುಗಳು ಪೇಟೆಂಟ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಆದರೆ ನೀವು PCT ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಲು ಬಯಸಿದಾಗ PCT ರಾಷ್ಟ್ರೀಯ ಹಂತವನ್ನು ಸಲ್ಲಿಸಲಾಗುತ್ತದೆ ನೀವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಭಾವಿಸಿ ಮತ್ತು 12 ತಿಂಗಳೊಳಗೆ ನೀವು ಯುನೈಟೆಡ್ ಸ್ಟೇಟ್ಸ್ ಪೇಟೆಂಟ್ ಕಚೇರಿಯನ್ನು PCT ಕಚೇರಿಯಾಗಿ ಆಯ್ಕೆ ಮಾಡುವ ಮೂಲಕ PCT ಅರ್ಜಿಯನ್ನು ಸಲ್ಲಿಸುತ್ತೀರಿ ಆದ್ದರಿಂದ PCT ಅಡಿಯಲ್ಲಿ ನಿಮ್ಮ ಅಂತರರಾಷ್ಟ್ರೀಯ ಅಪ್ಲಿಕೇಶನ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರಾರಂಭವಾಗುತ್ತದೆ ಈಗ ಅನುಮತಿಸಿದ ಅವಧಿಯೊಳಗೆ ನೀವು ಭಾರತವನ್ನು ಪ್ರವೇಶಿಸಬಹುದು ನೀವು ಭಾರತವನ್ನು ಹೇಗೆ ಪ್ರವೇಶಿಸುತ್ತೀರಿ ಯುನೈಟೆಡ್ ಸ್ಟೇಟ್ಸ್ ಆದ್ಯತೆಯನ್ನು ಉಲ್ಲೇಖಿಸಿ PCT ಅಂತರರಾಷ್ಟ್ರೀಯ ಅಪ್ಲಿಕೇಶನ್ ಅನ್ನು ಬಳಸುವುದರ ಮೂಲಕ ಆದ್ದರಿಂದ PCT ಮಾರ್ಗದ ಮೂಲಕ ಭಾರತದಲ್ಲಿ ಅನುಸರಿಸಲಾಗುತ್ತದೆ ಪಿಸಿಟಿ ಮಾರ್ಗವನ್ನು ಬಳಸಿಕೊಂಡು ಭಾರತದಲ್ಲಿ ಫಾಲೋ ಅಪ್ ನಡೆದಾಗ ನಾವು ಇದನ್ನು ಪಿಸಿಟಿ ರಾಷ್ಟ್ರೀಯ ಹಂತದ ಅಪ್ಲಿಕೇಶನ್ ಎಂದು ಕರೆಯುತ್ತೇವೆ ಇದು ರಾಷ್ಟ್ರೀಯ ಹಂತ ಅಥವಾ PCT ಅರ್ಜಿಯ ಅನುಸರಣೆಯಾಗಿದೆ ಅಲ್ಲಿ ನೀವು ಆದ್ಯತೆಯ ದಿನಾಂಕದಿಂದ 30 ತಿಂಗಳೊಳಗೆ ಭಾರತವನ್ನು ಪ್ರವೇಶಿಸುತ್ತೀರಿ ಆದ್ದರಿಂದ ಈ ರಾಷ್ಟ್ರೀಯ ಹಂತದ ಅಪ್ಲಿಕೇಶನ್ ಈಗ ಭಾರತೀಯ ಅನುಮೋದನೆ ಆಗುತ್ತದೆ ಆದ್ದರಿಂದ ನೀವು ಭಾರತದಲ್ಲಿ ಸಲ್ಲಿಸಬಹುದಾದ ನಾಲ್ಕನೇ ವಿಧದ ಅಪ್ಲಿಕೇಶನ್ ಇದು ಐದನೇ ಪ್ರಕಾರದ ಅಪ್ಲಿಕೇಶನ್ ಸೇರ್ಪಡೆಯ ಪೇಟೆಂಟ್ಗಾಗಿ ಒಂದು ಅಪ್ಲಿಕೇಶನ್ ಆಗಿದೆ ಭಾರತದಲ್ಲಿ ನೀವು ಈಗಾಗಲೇ ಆವಿಷ್ಕಾರಕ್ಕೆ ಅನುಮೋದನೆ ಪಡೆದಿರುವಿರಿ ಅಥವಾ ಸಲ್ಲಿಸಿದ್ದೀರಿ ಮತ್ತು ಈಗ ಅಸ್ತಿತ್ವದಲ್ಲಿರುವ ಆವಿಷ್ಕಾರಕ್ಕೆ ಮಾರ್ಪಾಡು ಅಥವಾ ಕೆಲವು ಸುಧಾರಣೆಗಳನ್ನು ಮಾಡಿದ್ದೀರಿ ಸೇರ್ಪಡೆ ಪೇಟೆಂಟ್ ಮೂಲಕ ನೀವು ಸುಧಾರಣೆಗಳು ಮತ್ತು ಮಾರ್ಪಾಡುಗಳನ್ನು ಒಳಗೊಳ್ಳಬಹುದು ಹೊಸ ಹೊಸ ಅರ್ಜಿಯನ್ನು ಸಲ್ಲಿಸುವ ಅಗತ್ಯವಿಲ್ಲ ಏಕೆಂದರೆ ಇದು ಕೇವಲ ಮಾರ್ಪಾಡು ಅಥವಾ ಅಸ್ತಿತ್ವದಲ್ಲಿರುವ ಆವಿಷ್ಕಾರದ ಸುಧಾರಣೆಯಾಗಿದೆ ಆದ್ದರಿಂದ ಸೇರ್ಪಡೆಯ ಪೇಟೆಂಟ್ ಮಾರ್ಪಾಡುಗಳಲ್ಲಿನ ಸುಧಾರಣೆಗಳನ್ನು ಸರಿದೂಗಿಸಲು ನಿಮಗೆ ಅನುಮತಿಸುತ್ತದೆ ಸೇರ್ಪಡೆಯ ಪೇಟೆಂಟ್ ಹಿಂದಿನ ಆವಿಷ್ಕಾರದ ಜೊತೆಗೆ ಚಲಿಸುತ್ತದೆ ಇದನ್ನು ನಾವು ಮುಖ್ಯ ಆವಿಷ್ಕಾರ ಎಂದು ಕರೆಯುತ್ತೇವೆ ಮತ್ತು ಇದು ಮುಖ್ಯ ಆವಿಷ್ಕಾರದ ಜೊತೆಗೆ ಮುಕ್ತಾಯಗೊಳ್ಳುತ್ತದೆ ಸೇರ್ಪಡೆಯ ಪೇಟೆಂಟ್ ಮುಖ್ಯ ಆವಿಷ್ಕಾರದ ಜೊತೆಗೆ ಚಲಿಸುತ್ತದೆ ನೀವು ನಂತರದ ಸಮಯದಲ್ಲಿ ಸುಧಾರಣೆಗಳು ಮತ್ತು ಮಾರ್ಪಾಡುಗಳೊಂದಿಗೆ ಬಂದಿರುವುದರಿಂದ ಕಾನೂನು ಅವುಗಳನ್ನು ಕ್ಲಬ್ ಮಾಡಲು ಮತ್ತು ಅವುಗಳನ್ನು ಒಟ್ಟಿಗೆ ಹೊಂದಲು ಅನುಮತಿಸುತ್ತದೆ ಆದ್ದರಿಂದ ಅದು ನೀವು ಸಲ್ಲಿಸಬಹುದಾದ ಐದನೇ ವಿಧದ ಅಪ್ಲಿಕೇಶನ್ ಆಗಿದೆ ಮತ್ತು ಆರನೇ ಪ್ರಕಾರವು ವಿಭಾಗೀಯ ಅಪ್ಲಿಕೇಶನ್ ಆಗಿದೆ ಆವಿಷ್ಕಾರವನ್ನು ವಿಭಜಿಸಲು ವಿಭಾಗೀಯ ಅರ್ಜಿಯನ್ನು ಸಾಮಾನ್ಯವಾಗಿ ಸಲ್ಲಿಸಲಾಗುತ್ತದೆ ಪ್ರತಿ ಅಪ್ಲಿಕೇಶನ್ಗೆ ಕೇವಲ ಒಂದು ಆವಿಷ್ಕಾರ ಇರಬೇಕು ಎಂದು ಕಾನೂನು ಹೇಳುತ್ತದೆ ಆದ್ದರಿಂದ ನೀವು ಒಂದಕ್ಕಿಂತ ಹೆಚ್ಚು ಆವಿಷ್ಕಾರಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸುತ್ತೀರಿ ನಂತರ ನೀವು ಅದನ್ನು ಸ್ವಯಂಪ್ರೇರಣೆಯಿಂದ ಅಪ್ಲಿಕೇಶನ್ಗಳಲ್ಲಿ ವಿಂಗಡಿಸಬಹುದು ಆವಿಷ್ಕಾರವನ್ನು ಒಳಗೊಂಡ ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಒಳಗೊಳ್ಳಬಹುದು ಅಥವಾ ನಿಮ್ಮನ್ನು ಪೇಟೆಂಟ್ ನಿಯಂತ್ರಕದಿಂದ ನಿರ್ದೇಶಿಸಬಹುದು ನಿಮ್ಮ ಅರ್ಜಿಯು ಒಂದಕ್ಕಿಂತ ಹೆಚ್ಚು ಆವಿಷ್ಕಾರಗಳನ್ನು ಹೊಂದಿದೆ ಎಂದು ಪೇಟೆಂಟ್ ಕಚೇರಿ ಹೇಳಬಹುದು ಇದನ್ನು ಆವಿಷ್ಕಾರದ ಏಕತೆ ಎಂದು ಕರೆಯಲಾಗುತ್ತದೆ ನೀವು ಪ್ರತಿ ಆವಿಷ್ಕಾರಕ್ಕೆ ಕೇವಲ ಒಂದು ಅಪ್ಲಿಕೇಶನ್ ಅನ್ನು ಮಾತ್ರ ಸಲ್ಲಿಸಬಹುದು ನಿಮ್ಮ ಅಪ್ಲಿಕೇಶನ್ ಒಂದಕ್ಕಿಂತ ಹೆಚ್ಚು ಆವಿಷ್ಕಾರಗಳನ್ನು ಹೊಂದಿದೆ ಮತ್ತು ಅದನ್ನು ವಿಭಜಿಸಲು ಕೇಳುತ್ತದೆ ಆದ್ದರಿಂದ ಅಪ್ಲಿಕೇಶನ್ ಅನ್ನು ವಿಭಜಿಸುವ ಪ್ರಕ್ರಿಯೆ ಇದರಲ್ಲಿ ನೀವು ಆವಿಷ್ಕಾರವನ್ನು ಬೇರ್ಪಡಿಸುತ್ತೀರಿ ವಿಭಾಗೀಯ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮಾಡಲಾಗುತ್ತದೆ